ನಾವು ಅನಲಾಗ್ ಟು ಡಿಜಿಟಲ್ ಪರಿವರ್ತನೆ ಕುರಿತು ಚರ್ಚೆಯೊಂದಿಗೆ ಮುಂದುವರಿಯುತ್ತೇವೆ ಈ ಉಪನ್ಯಾಸದಲ್ಲಿ ನಾವು ಮೊದಲು ಮತ್ತೊಂದು ರೀತಿಯ ಎ ಡಿ ಪರಿವರ್ತಕದ ಬಗ್ಗೆ ಮಾತನಾಡುತ್ತೇವೆ ಇದು ಕಳೆದ ಉಪನ್ಯಾಸದಲ್ಲಿ ನಾವು ಚರ್ಚಿಸಿದ ಕೌಂಟರ್ ಪ್ರಕಾರ ಅಥವಾ ಟ್ರ್ಯಾಕಿಂಗ್ ಪ್ರಕಾರದ ಪರಿವರ್ತಕವನ್ನು ಹೋಲುತ್ತದೆ ಆದರೆ ಪರಿವರ್ತನೆಯ ಸಮಯದ ದೃಷ್ಟಿಯಿಂದ ಹೆಚ್ಚು ಪರಿಣಾಮಕಾರಿಯಾಗಿದೆ ಮತ್ತು ನಾವು ಬಳಸುತ್ತಿರುವ ARM ಅಭಿವೃದ್ಧಿ ಮಂಡಳಿಯಲ್ಲಿ ಯಾವ ರೀತಿಯ ಎ ಡಿ ಪರಿವರ್ತನೆ ಸೌಲಭ್ಯಗಳಿವೆ ಎಂಬುದರ ಕುರಿತು ನಾವು ಮಾತನಾಡುತ್ತೇವೆ ಎ ಡಿ ಪರಿವರ್ತನೆಯ ಈ ವಿಧಾನವನ್ನು ಸಕ್ಸಸ್ಸೀವ್ ಅಪ್ರಾಕ್ಸಿಮಾಷನ್ ಪ್ರಕಾರ ಎ ಡಿ ಪರಿವರ್ತಕ ಎಂದು ಕರೆಯಲಾಗುತ್ತದೆ ಈ ಕಾರ್ಯಾಚರಣೆಯ ತತ್ವವು ಬೈನರಿ ಸರ್ಚನ್ನು ಹೋಲುತ್ತದೆ ಪ್ರೋಗ್ರಾಮಿಂಗ್ ಬಗ್ಗೆ ಪರಿಚಿತವಾಗಿರುವ ನಿಮ್ಮಲ್ಲಿ ಕೆಲವರಿಗೆ ಮೂಲಭೂತ ಡೇಟಾ ಸ್ಟ್ರಕ್ಚರ್ ನ ತಿಳುವಳಿಕೆಯನ್ನು ಹೊಂದಿದ್ದರೆ ನೀವು ಬೈನರಿ ಸರ್ಚ್ ಅಲ್ಗಾರಿದಮ್ ಅನ್ನು ನೋಡಿರಬಹುದು ಗೊತ್ತಿಲ್ಲದವರ ಸಲುವಾಗಿ ಬೈನರಿ ಸರ್ಚ್ ಏನೆಂದು ನಾನು ನಿಮಗೆ ಹೇಳುತ್ತೇನೆ ನನ್ನಲ್ಲಿ ಒಂದು ಅರೇ ಯಲ್ಲಿ ಸಂಗ್ರಹವಾಗಿರುವ ಸಂಖ್ಯೆಗಳ ಪಟ್ಟಿಯಿದೆ ಎಂದು ಊಹಿಸೋಣ ಮತ್ತು ಈ ಸಂಖ್ಯೆಗಳನ್ನು ಆರೋಹಣ ಅಥವಾ ಅವರೋಹಣ ಕ್ರಮದಲ್ಲಿ ವಿಂಗಡಿಸಲಾಗಿದೆ ಈಗ ನಾನು ಸಂಖ್ಯೆಯನ್ನು ಹುಡುಕಲು ಬಯಸುತ್ತೇನೆ ಒಂದು ಸಂಖ್ಯೆ 45 ಎಂದು ಹೇಳೋಣ ಇಲ್ಲವೇ ಎಂದು ಕಂಡುಹಿಡಿಯಲು ನಾನು ಬಯಸುತ್ತೇನೆ ಒಂದು ವೇಳೆ ಶ್ರೇಣಿಯನ್ನು ವಿಂಗಡಿಸದಿದ್ದರೆ ನಾನು ಅದನ್ನು ಮೊದಲಿನಿಂದ ಕೊನೆಯವರೆಗೆ ಹುಡುಕಬೇಕಾಗಿತ್ತು ಆದರೆ ಅದನ್ನು ವಿಂಗಡಿಸಲಾಗಿರುವುದರಿಂದ ನಾನು ಬಹಳ ಬುದ್ಧಿವಂತ ತಂತ್ರವನ್ನು ಅಳವಡಿಸಿಕೊಳ್ಳಬಲ್ಲೆ ನಾನು ಅರೇಯ ಮಧ್ಯದಿಂದ ಪ್ರಾರಂಭಿಸಬಹುದು ನಾನು ಹುಡುಕಲು ಬಯಸುವ ಅಂಶಕ್ಕಿಂತ ಮಧ್ಯದ ಅಂಶವು ಕಡಿಮೆ ಅಥವಾ ದೊಡ್ಡದಾಗಿದೆ ಎಂದು ನಾನು ಹೋಲಿಸುತ್ತೇನೆ ಮಧ್ಯದ ಅಂಶವು ಅದಕ್ಕಿಂತ ಕಡಿಮೆಯಿದೆ ಎಂದು ನಾನು ಕಂಡುಕೊಂಡರೆ ಇದರರ್ಥ ನನ್ನ ಅಂಶವು ಬಲಗೈಯಲ್ಲಿರಬೇಕು ಅಥವಾ ಅದು ಬೇರೆ ದಾರಿಯಲ್ಲಿದ್ದರೆ ಅದು ಎಡಗೈಯಲ್ಲಿರಬೇಕು ಆದ್ದರಿಂದ ಒಂದು ಹೋಲಿಕೆಯಲ್ಲಿ ನಾನು ಪಟ್ಟಿಯ ಗಾತ್ರವನ್ನು ಅರ್ಧಕ್ಕೆ ಇಳಿಸಿದ್ದೇನೆ ಎಂದು ನೀವು ನೋಡುತ್ತೀರಿ ನಾನು ಆಯ್ಕೆ ಮಾಡಿದ ಅರ್ಧದಷ್ಟು ಪ್ರಕ್ರಿಯೆಯನ್ನು ನಾನು ಪುನರಾವರ್ತಿಸುತ್ತೇನೆ ಅದು ಸರಿಯಾದ ಅರ್ಧದಲ್ಲಿದೆ ಎಂದು ಭಾವಿಸೋಣ ನಾನು ಮತ್ತೆ ಮಧ್ಯದಲ್ಲಿ ತನಿಖೆ ಮಾಡುತ್ತೇನೆ ತನಿಖೆಯನ್ನು ಅವಲಂಬಿಸಿ ನಾನು ಎಡ ಅರ್ಧ ಅಥವಾ ಬಲ ಅರ್ಧದಲ್ಲಿ ನೋಡಬೇಕು ನಾನು ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸುತ್ತೇನೆ ನಾನು ಶ್ರೇಣಿಯಲ್ಲಿ 128 ಸಂಖ್ಯೆಗಳನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ಒಂದು ಹೋಲಿಕೆಯ ನಂತರ ನಾನು ಪಟ್ಟಿಯನ್ನು ಅರ್ಧಕ್ಕೆ ಇಳಿಸುತ್ತೇನೆ ಅದು 64 ಆಗುತ್ತದೆ ಮತ್ತೊಂದು ಹುಡುಕಾಟದ ನಂತರ ಅದು 32 ಆಗುತ್ತದೆ ಮತ್ತೊಂದು ಹುಡುಕಾಟದ ನಂತರ ಅದು 16 ಆಗುತ್ತದೆ ಈ 8 4 2 ಮತ್ತು 1 ರಂತೆ ಅಂತಿಮವಾಗಿ ಕೇವಲ 1 ಅಂಶ ಇದ್ದಾಗ ನಾನು ಅದನ್ನು ಹೇಳಬಲ್ಲೆ ಅದು ಇದೆಯೋ ಇಲ್ಲವೋ ಆದ್ದರಿಂದ 7 ಹೋಲಿಕೆಗಳು ಅಗತ್ಯವಿದೆ 7 ಎಂದರೇನು ಅದು ಏನೂ ಅಲ್ಲ ಆದರೆ ಲಾಗ್2 128 ಈ ಸತತ ಅಂದಾಜು ತಂತ್ರವು ಎ ಡಿ ಪರಿವರ್ತನೆ ಮಾಡುವಲ್ಲಿ ಯಂತ್ರಾಂಶದಲ್ಲಿ ಬೈನರಿ ಹುಡುಕಾಟವನ್ನು ಕಾರ್ಯಗತಗೊಳಿಸುವಂತಿದೆ 128 ಕ್ಕೆ ನೀವು ನೋಡುತ್ತೀರಿ ಇದಕ್ಕೆ ಲಾಗ್2 128 ಹೋಲಿಕೆಗಳು ಬೇಕಾಗುತ್ತವೆ ಆದ್ದರಿಂದ 2n ಸಂಖ್ಯೆಯ ಅಂಶಗಳಿದ್ದರೆ ನನಗೆ log2 2n n ಅಗತ್ಯವಿರುತ್ತದೆ ನನಗೆ n ಸಂಖ್ಯೆಯ ಹಂತಗಳು ಬೇಕು ಆದ್ದರಿಂದ ನಾನು ಇದನ್ನು ಕಾರ್ಯಗತಗೊಳಿಸ ಬಹುದಾದರೆ ನನಗೆ ಕೇವಲ n ಕ್ಲಾಕ್ ಪಲ್ಸ್ ಬೇಕು ಮತ್ತು 2n ಕ್ಲಾಕ್ ಪಲ್ಸ್ ನಾವು ಕೌಂಟರ್ ಬದಲಿಗೆ ಸತತ ಅಂದಾಜು ರಿಜಿಸ್ಟರ್ ಎಂದು ಕರೆಯುತ್ತೇವೆ 4 ಬಿಟ್ ಎ ಡಿ ಪರಿವರ್ತಕವನ್ನು ಪರಿಗಣಿಸಿ ನಾವು ಈ ರಿಜಿಸ್ಟರ್ ಅನ್ನು 1 0 0 0 ನೊಂದಿಗೆ ಪ್ರಾರಂಭಿಸುತ್ತೇವೆ ಎಂದು ಹೇಳೋಣ ಈ 1 0 0 0 ಎಂದರೆ 8 ಇದು ಸರಿಸುಮಾರು 0 ರಿಂದ 15 ರ ವ್ಯಾಪ್ತಿಯ ಮಧ್ಯದಲ್ಲಿದೆ ನಾನು ಮಧ್ಯದ ಬಿಂದುವಿನಿಂದ ಪ್ರಾರಂಭಿಸುತ್ತೇನೆ ಅದು ಕಡಿಮೆ ಅಥವಾ ಹೆಚ್ಚಿನದಾಗಿದೆ ಎಂದು ಹೋಲಿಸುತ್ತೇನೆ ಇನ್ಪುಟ್ ಚಿಕ್ಕದಾಗಿದೆ ಎಂದು ನಾನು ಹೇಳುತ್ತೇನೆ ನಂತರ ಅದು 0 ರಿಂದ 7 ರ ಎಡಭಾಗದಲ್ಲಿರುತ್ತದೆ 0 ರಿಂದ 7 ರ ಮಧ್ಯದ ಬಿಂದು ಯಾವುದು 4 ಹಾಗಾದರೆ 4 ಎಂದರೇನು 4 0 0 0 0 ಮತ್ತು ಅದು ದೊಡ್ಡದಾಗಿದ್ದರೆ ಬಲಗೈಯಲ್ಲಿ ಅಂದರೆ 9 ರಿಂದ 15 ಅದರ ಮಧ್ಯದ ಬಿಂದು 12 12 ಅಂಧರೇ 1 1 0 0 ಆದ್ದರಿಂದ ನಾವು ನಿಜವಾಗಿ ಏನು ಮಾಡುತ್ತಿದ್ದೇವೆ ನಾವು 1 0 0 0 ನೊಂದಿಗೆ ಪ್ರಾರಂಭಿಸಿದ್ದೇವೆ ಇದು 1 ಕ್ಕಿಂತ ಕಡಿಮೆಯಿದ್ದರೆ 0 ಅನ್ನು ತಯಾರಿಸಲಾಗುತ್ತದೆ ಮತ್ತು ಮುಂದಿನ ಬಿಟ್ ಅನ್ನು 1 ಮಾಡಲಾಗಿದೆ ಆದರೆ ಇದು ಬೇರೆ ಮಾರ್ಗವಾಗಿದ್ದರೆ ಈ 1 1 ಆಗಿ ಉಳಿದಿದೆ ಇದು ಬದಲಾಗುವುದಿಲ್ಲ ಆದರೆ ಎರಡನೇ ಬಿಟ್ ಮಾತ್ರ ನಾನು 1ಆಗಿ ಮಾಡುತ್ತಿದ್ದೇನೆ ಇದನ್ನು ನಾವು ಪದೇ ಪದೇ ಮಾಡುತ್ತಿದ್ದೇವೆ ಮತ್ತು ಇದು ಬೈನರಿ ಸರ್ಚ್ ಅನುಕರಿಸುತ್ತದೆ ಸತತ ಅಂದಾಜು ರಿಜಿಸ್ಟರ್ನ ಪಾತ್ರ ಇದು ನಾನು ತೋರಿಸುತ್ತಿರುವ ಈ ರೇಖಾಚಿತ್ರವನ್ನು ನೀವು ನೋಡುತ್ತೀರಿ ಎಡಗದಲ್ಲಿ ನಾನು ಈಗ ಉದಾಹರಣೆಯೊಂದಿಗೆ ಹೇಳಿದ್ದನ್ನು ನಿಖರವಾಗಿ ತೋರಿಸುತ್ತದೆ SAR ನಲ್ಲಿ ನಾವು 1 0 0 0 ನೊಂದಿಗೆ ಪ್ರಾರಂಭಿಸುತ್ತೇವೆ ಅನಲಾಗ್ ಇನ್ಪುಟ್ ವೋಲ್ಟೇಜ್ನೊಂದಿಗೆ ಹೋಲಿಸಿದರೆ ಅದು ಕಡಿಮೆ ಅಥವಾ ದೊಡ್ಡದಾಗಿದೆ ಇನ್ಪುಟ್ ಎಸ್ಎಆರ್ ಉತ್ಪಾದನೆಗಿಂತ ಕಡಿಮೆಯಿದ್ದರೆ ನಂತರ ನಾನು ಇಲ್ಲಿಗೆ ಹೋಗುತ್ತೇನೆ ನಾನು ಈ ಬಿಟ್ ಅನ್ನು 0 ಎಂದು ಮಾಡುತ್ತೇನೆ ಮುಂದಿನ ಬಿಟ್ 1 ಅನ್ನು ಮಾಡುತ್ತೇನೆ ಆದ್ದರಿಂದ 0 1 0 0 ಇದು ಬೇರೆ ಮಾರ್ಗದಲ್ಲಿದ್ದರೆ ನಾನು ಅದನ್ನು 1 1 0 0 ಮಾಡುತ್ತೇನೆ ಮತ್ತು ನಾನು ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸುತ್ತೇನೆ ನೀವು ಇಲ್ಲಿ ನೋಡುತ್ತೀರಿ ಅದು ಮತ್ತೆ ಕಡಿಮೆ ಅಥವಾ ದೊಡ್ಡದಾಗಿದೆ ಎಂದು ನಾನು ಮತ್ತೆ ಪರಿಶೀಲಿಸುತ್ತೇನೆ ಇದು 1 ಕ್ಕಿಂತ ಕಡಿಮೆ ಮಾಡಿದ ಕೊನೆಯ ಬಿಟ್ನಲ್ಲಿ ನಾನು ಅದನ್ನು 0 ಮತ್ತು ಮುಂದಿನ ಬಿಟ್ ಅನ್ನು 1 ಕ್ಕೆ ಹೊಂದಿಸಿದ್ದೇನೆ ಆದರೆ ಇನ್ನೊಂದು ಬದಿಯಲ್ಲಿ ಅದು ದೊಡ್ಡದಾಗಿದ್ದರೆ ನಾನು ಬದಲಾಯಿಸುತಿಲ್ಲ ಮುಂದಿನ ಬಿಟ್ ಅನ್ನು ನಾನು 1 ಕ್ಕೆ ಬದಲಾಯಿಸುತ್ತಿದ್ದೇನೆ ಮತ್ತು ಈ ಪ್ರಕ್ರಿಯೆಯು ಪುನರಾವರ್ತನೆಯಾಗುತ್ತದೆ ಯಾವಾಗಲೂ ನಾನು ಮುಂದಿನ ಬಿಟ್ ಅನ್ನು ನೋಡುತ್ತಿದ್ದೇನೆ ತಕ್ಷಣದ ಬಿಟ್ ಅನ್ನು ನಾನು ಅದನ್ನು 0 ಗೆ ಬದಲಾಯಿಸುತ್ತಿದ್ದೇನೆ ಮತ್ತು ಮುಂದಿನ ಬಿಟ್ ಅನ್ನು 1 ಕ್ಕೆ ಹೊಂದಿಸುತ್ತಿದ್ದೇನೆ ಅಥವಾ ಮುಂದಿನ ಬಿಟ್ ಅನ್ನು 1 ಕ್ಕೆ ಬದಲಾಯಿಸುವಾಗ ನಾನು ಪ್ರಸ್ತುತ ಬಿಟ್ ಅನ್ನು ತೊಂದರೆಗೊಳಿಸುತ್ತಿಲ್ಲ ಆದ್ದರಿಂದ ಈ ರೀತಿಯಾಗಿ ನಾನು 1 ಹೋಲಿಕೆ 2 ಹೋಲಿಕೆ 3 ಹೋಲಿಕೆ ಮತ್ತು 4 ಹೋಲಿಕೆಗಳನ್ನು ಮಾಡುತ್ತೇನೆ ಮತ್ತು ಅಂತಿಮವಾಗಿ ನನ್ನ ಫಲಿತಾಂಶವನ್ನು ಎ ಡಿ ಪರಿವರ್ತಕದ ನನ್ನ ಔಟ್ಪುಟ್ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಕೇವಲ 4 ಹೋಲಿಕೆ ಹಂತಗಳು ಬೇಕಾಗುತ್ತವೆ ರೇಖಾಚಿತ್ರದ ಪ್ರಕಾರ ಬ್ಲಾಕ್ ಮಾಡಿ ಸತತ ಅಂದಾಜು ಎ ಡಿ ಪರಿವರ್ತಕ ಹೇಗೆ ಕಾಣುತ್ತದೆ ಟ್ರ್ಯಾಕಿಂಗ್ ಪ್ರಕಾರದ ಎಡಿಸಿಗೆ ಹೋಲುವ ಹೋಲಿಕೆದಾರ ಮತ್ತು ಡಿ ಎ ಪರಿವರ್ತಕ ಇನ್ನೂ ಇದೆ ಕೇವಲ ಅಪ್ ಡೌನ್ ಕೌಂಟರ್ ಅನ್ನು ಸತತ ಅಂದಾಜು ರಿಜಿಸ್ಟರ್ನಿಂದ ಬದಲಾಯಿಸಲಾಗುತ್ತದೆ ಮತ್ತು ಇದು ವಾಸ್ತವವಾಗಿ ತರ್ಕವನ್ನು ಕಾರ್ಯಗತಗೊಳಿಸುತ್ತದೆ ಇದು ಹೋಲಿಕೆದಾರರ ಔಟ್ ಪುಟ್ 0 ಅಥವಾ 1 ಆಗಿದೆಯೇ ಎಂಬುದನ್ನು ಅವಲಂಬಿಸಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನೀವು ಪರಿವರ್ತನೆಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಬಯಸಿದಾಗ ಸಾಮಾನ್ಯವಾಗಿ ಎರಡು ಸಂಪರ್ಕಸಾಧನಗಳಿವೆ ಎಸ್ಒಸಿ ಮತ್ತು ಇಒಸಿ ನೀವು ಎಸ್ಒಸಿಯಲ್ಲಿ ಪಲ್ಸ್ ಅನ್ವಯಿಸಿದರೆ ಪರಿವರ್ತನೆ ಪ್ರಾರಂಭವಾಗುತ್ತದೆ ಮತ್ತು ಆಂತರಿಕವಾಗಿ 8 ಕ್ಲಾಕ್ ಪಲ್ಸ್ ಇರುತ್ತವೆ ನೀವು ಎನ್ ಬಿಟ್ ಪರಿವರ್ತಕವನ್ನು ಬಳಸುತ್ತಿರುವಿರಿ ಎಂದು ಭಾವಿಸೋಣ ನಿಮಗೆ ಎನ್ ಬಿಟ್ಗಳ ಡಿ ಎ ಪರಿವರ್ತಕ ಅಗತ್ಯವಿದೆ ಎನ್ ಕ್ಲಾಕ್ ಪಲ್ಸ್ ನಂತರ ಈ ಇಒಸಿ ಸಿಗ್ನಲ್ ಅನ್ನು ಹೆಚ್ಚು ಮಾಡಲಾಗುವುದು ಆದ್ದರಿಂದ ಹೊರಗಿನ ಯಾವುದೇ ಸಾಧನವು ನಮ್ಮ ಎ ಡಿ ಪರಿವರ್ತನೆ ಮುಗಿದಿದೆ ಎಂದು ತಿಳಿಯುತ್ತದೆ ಈಗ ನಾನು ಡಿ ಯ ಮೌಲ್ಯವನ್ನು ಓದಬಹುದು ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಇದು ಪರಿಕಲ್ಪನೆಯಲ್ಲಿ ಸರಳವಾಗಿದೆ ಆದರೆ ಬಹಳ ಸುಲಭ ಮತ್ತು ವೇಗ ಇದಕ್ಕೆ ಕೇವಲ n ಸಂಖ್ಯೆಯ ಕ್ಲಾಕ್ ಪಲ್ಸ್ ಬೇಕಾಗುತ್ತವ 3 ಬಿಟ್ ಪರಿವರ್ತಕಕ್ಕಾಗಿ ಒಂದು ಸಣ್ಣ ಉದಾಹರಣೆಯನ್ನು ಇಲ್ಲಿ ತೋರಿಸಲಾಗಿದೆ ಈ ಬೈನರಿ ಸರ್ಚ್ ಮುಂದುವರೆದಂತೆ ನೋಡಿ ಡಿ ಎ ಪರಿವರ್ತಕದ ಔಟ್ಪುಟ್ ಹೇಗೆ ಬದಲಾಗುತ್ತದೆ ನೀವು ಮಧ್ಯದಿಂದ ಪ್ರಾರಂಭಿಸಿ ಇದು ನನ್ನ ಮಧ್ಯದ ಬಿಂದುವಾಗಿದೆ ನೀವು ಆ ಕಡೆ ಅಥವಾ ಈ ಕಡೆ ಹೋಗಬಹುದು ನಾನು ಮೇಲಕ್ಕೆ ಹೋಗಬೇಕು ಎಂದು ಭಾವಿಸೋಣ ಆದ್ದರಿಂದ ಇದು ನನ್ನ ಮುಂದಿನ ಅಂಶವಾಗಿದೆ ಮುಂದಿನ ಹಂತ ನೀವು ಇಲ್ಲಿಗೆ ಅಥವಾ ಅಲ್ಲಿಗೆ ಹೋಗಬಹುದು ನೀವು ಇಲ್ಲಿಗೆ ಹೋಗುತ್ತೀರಿ ಎಂದು ಅಂದುಕೊಳ್ಳೋಣ ನೀವು ಮಧ್ಯದ ಬಿಂದುವಿನಿಂದ ಪ್ರಾರಂಭಿಸಿ ನಂತರ ನೀವು ಇಲ್ಲಿಗೆ ಹೋಗುತ್ತಿರಬಹುದು ನಂತರ ನೀವು ಇಲ್ಲಿಗೆ ಹೋಗುತ್ತೀರಿ ನಂತರ ನಾವು ಈ ರೀತಿ ಇಲ್ಲಿಗೆ ಹೋಗುತ್ತೇವೆ ನೀವು ಬಿಂದುವಿನೆಡೆಗೆ ಬರುತ್ತೀರಿ 1 0 1 ಕ್ಕೆ ಅನುಗುಣವಾದ ಇನ್ಪುಟ್ಗಾಗಿ ನಾನು ಇಲ್ಲಿ ತೋರಿಸಿರುವ ಒಂದು ಸಣ್ಣ ಉದಾಹರಣೆಯಾಗಿದೆ ಅದು ಆ ಹಂತಕ್ಕೆ ಒಮ್ಮುಖವಾಗುವುದು ಆದರೆ ನೀವು ಡಿ ಎ ಪರಿವರ್ತಕದ ವೇವ ಔಟ್ಪುಟ್ ತರಂಗರೂಪವನ್ನು ನೋಡಿದರೆ ತರಂಗರೂಪವು ಈ ರೀತಿ ಕಾಣುತ್ತದೆ ಈಗ ARM ಮೈಕ್ರೊಕಂಟ್ರೋಲರ್ಗಳ ಬಗ್ಗೆ ಮಾತನಾಡುತ್ತಾ ಯಾವ ರೀತಿಯ ಎ ಡಿ ಪರಿವರ್ತನೆ ಸೌಲಭ್ಯಗಳಿವೆ ಡಿ ಎ ಪರಿವರ್ತನೆ ಸುಲಭ ಎಂದು ನೀವು ನೋಡುತ್ತೀರಿ ಡಿ ಎ ಪರಿವರ್ತಕವನ್ನು ಮಾಡಲು ನಿಮಗೆ ಕೆಲವು ಪ್ರತಿರೋಧಗಳು ಮಾತ್ರ ಬೇಕಾಗುತ್ತವೆ ಆದರೆ ಎ ಡಿ ಪರಿವರ್ತನೆ ಹೆಚ್ಚು ಕಷ್ಟ ಎ ಡಿ ಪರಿವರ್ತನೆ ಮಾಡಲು ನೀವು ಕೆಲವು ವಿಶೇಷ ಸರ್ಕ್ಯೂಟ್ರಿಗಳನ್ನು ಹೊಂದಿರಬೇಕು ARM ನ ಕೆಲವು ಹಳೆಯ ತಲೆಮಾರುಗಳನ್ನು ನೋಡೋಣ ARM7 ಹಿಂದಿನ ಪೀಳಿಗೆಯ ಮೈಕ್ರೊಕಂಟ್ರೋಲರ್ಗಳಲ್ಲಿ ಒಂದಾಗಿದೆ 10 ಬಿಟ್ ಸತತ ಅಂದಾಜು ಎ ಡಿ ಪರಿವರ್ತಕದಲ್ಲಿ ನಿರ್ಮಿಸಲಾಗಿದೆ ಅವರೆಲ್ಲರೂ ಸತತ ಅಂದಾಜು ತಂತ್ರವನ್ನು ಜಾರಿಗೆ ತಂದರು ಏಕೆಂದರೆ ಅದು ಪರಿಣಾಮಕಾರಿಯಾಗಿದೆ ಏಕೆಂದರೆ ಇದಕ್ಕೆ ಕಡಿಮೆ ಪ್ರಮಾಣದ ಹಾರ್ಡ್ವೇರ್ ಅಗತ್ಯವಿರುತ್ತದೆ ಈಗ ಇದು 10 ಬಿಟ್ ಪರಿವರ್ತಕವಾಗಿರುವುದರಿಂದ ನಾನು 3 3 ವೋಲ್ಟ್ ಪೂರೈಕೆಯನ್ನು ರೆಫರೆನ್ಸ್ ವೋಲ್ಟೇಜ್ಗೆ ಸಂಪರ್ಕಿಸಿದರೆ ಹಂತದ ಗಾತ್ರವು ಪೂರ್ಣ ಪ್ರಮಾಣದ ವೋಲ್ಟೇಜ್ ಆಗಿರುತ್ತದೆ ನೀವು ಲೆಕ್ಕಾಚಾರ ಮಾಡಿದರೆ ಇದು 3 23 ಮಿಲಿವೋಲ್ಟ್ಗಳಿಗೆ ಬರುತ್ತದೆ ನೀವು ಯಾವ ಹಂತದ ನಿಖರತೆಯನ್ನು ಅಳೆಯಬಹುದು ಎಂಬುದನ್ನು ಇದು ನಿರ್ಧರಿಸುತ್ತದೆ ಈ ರೆಸಲ್ಯೂಶನ್ ನಿಖರತೆಯ ಅಳತೆಯಾಗಿದ ಪ್ರೊಸೆಸರ್ ಒಳಗೆ ಅಂತಹ ಎರಡು ಎಡಿಸಿ ಮಾಡ್ಯೂಲ್ಗಳಿವೆ ಅವುಗಳನ್ನು ಎಡಿಸಿ 0 ಮತ್ತು ಎಡಿಸಿ 1 ಎಂದು ಕರೆಯಲಾಗುತ್ತದೆ ಎಡಿಸಿ 0 6 ಚಾನೆಲ್ಗಳನ್ನು ಮತ್ತು ಎಡಿಸಿ 1 8 ಚಾನೆಲ್ಗಳನ್ನು ಹೊಂದಿದೆ 6 ಚಾನಲ್ ಎಂದರೆ ನೀವು ಪರಿವರ್ತನೆಗಾಗಿ 6 ಇನ್ಪುಟ್ಗಳನ್ನು ಸಂಪರ್ಕಿಸಬಹುದು 8 ಚಾನಲ್ ಎಂದರೆ ನೀವು 8 ಇನ್ಪುಟ್ಗಳನ್ನು ಸಂಪರ್ಕಿಸಬಹುದು ಮತ್ತು ಕ್ಲಾಕ್ ಆವರ್ತನ ಗರಿಷ್ಠ 4 5 ಮೆಗಾಹರ್ಟ್ ಆಗಿತ್ತು ಈಗ ಈ ಚಾನಲ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನೋಡೋಣ ಇಲ್ಲಿ ನೀವು ಎ ಡಿ ಪರಿವರ್ತಕವನ್ನು ಹೊಂದಿದ್ದೀರಿ ಮತ್ತು ನಾನು ತೋರಿಸುತ್ತಿರುವ ಈ ಬ್ಲಾಕ್ ಅನಲಾಗ್ ಮಲ್ಟಿಪ್ಲೆಕ್ಸರ್ ಆಗಿದೆ ನಿಮಗೆ ತಿಳಿದಿರುವುದು ಡಿಜಿಟಲ್ ಮಲ್ಟಿಪ್ಲೆಕ್ಸರ್ ಬಹು ಇನ್ ಪುಟ್ ಇದ್ದರೆ ಯಾವುದಾದರು ಒಂದು ಇನ್ ಪುಟ್ ಆಯ್ದ ಸಾಲುಗಳನ್ನು ಆಧರಿಸಿದೆ ಅನಲಾಗ್ ಮಲ್ಟಿಪ್ಲೆಕ್ಸರ್ ಹೋಲುತ್ತದೆ ವ್ಯತ್ಯಾಸವೆಂದರೆ ಇನ್ ಪುಟ್ ಅನಲಾಗ್ ವೋಲ್ಟೇಜ್ಗಳು ಡಿಜಿಟಲ್ ಆಯ್ದ ಇನ್ ಪುಟ್ ಸಾಲುಗಳನ್ನು ಅನ್ವಯಿಸುತ್ತಿವೆ ಈಗ ಎಡಿಸಿ 0 ನಲ್ಲಿ 6 ಅನಲಾಗ್ ಇನ್ ಪುಟ್ ಚಾನೆಲ್ಗಳಿವೆ ಅದನ್ನು ಸೂಕ್ತವಾಗಿ ಆಯ್ಕೆ ಮಾಡುವ ಮೂಲಕ ಅವುಗಳಲ್ಲಿ ಒಂದನ್ನು ನೀವು ಪರಿವರ್ತನೆಗಾಗಿ ಆಯ್ಕೆ ಮಾಡಬಹುದು ಅವುಗಳಲ್ಲಿ ಬಹುವನ್ನು ಏಕಕಾಲದಲ್ಲಿ ಬಳಸಬಹುದು ಆದರೆ ನೀವು ಒಂದರಿಂದ ಇನ್ನೊಂದಕ್ಕೆ ಅತ್ಯಂತ ವೇಗವಾಗಿ ದರದಲ್ಲಿ ಬದಲಾಯಿಸಬೇಕಾಗುತ್ತದೆ ನೀವು ಒಂದು ಚಾನಲ್ ಅನ್ನು ಪರಿವರ್ತಿಸಿ ನಂತರ ಎರಡನೇ ಚಾನಲ್ ಅನ್ನು ಪರಿವರ್ತಿಸುತ್ತೀರಿ ನಂತರ ಮೂರನೇ ಚಾನಲ್ ಅನ್ನು ಪರಿವರ್ತಿಸಿ ಮತ್ತೆ ಮೊದಲನೆಯದಕ್ಕೆ ಹಿಂತಿರುಗಿ ಈಗ ನಾನು ಮಾತನಾಡಿದ ನೈಕ್ವಿಸ್ಟ್ ಪ್ರಮೇಯದ ಕಾರಣ ಇದನ್ನು ನೀವು ಮತ್ತೆ ಬಳಸಬಹುದು ಎ ಡಿ ಪರಿವರ್ತಕವು 1 ಮೆಗಾಹರ್ಟ್ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತಿರಬಹುದು ಆದರೆ ನಿಮ್ಮ ಇನ್ಪುಟ್ ತರಂಗ ರೂಪದ ಗುಣಲಕ್ಷಣವನ್ನು ಅವಲಂಬಿಸಿ ನಿಮಗೆ ಆ ರೀತಿಯ ಮಾದರಿ ದರ ಅಗತ್ಯವಿಲ್ಲ ನಿಮ್ಮ ಮಾದರಿ ದರವು 1 KHz ಆಗಿರಬಹುದು ಆದ್ದರಿಂದ ಒಂದೇ ಎ ಡಿ ಪರಿವರ್ತಕದಲ್ಲಿ ಅನೇಕ ಚಾನಲ್ಗಳನ್ನು ಮಲ್ಟಿಪ್ಲೆಕ್ಸ್ ಮಾಡಬಹುದು ಮತ್ತು ನೀವು ಅವುಗಳನ್ನು ಏಕಕಾಲದಲ್ಲಿ ಬಳಸಬಹುದು ಇಲ್ಲಿ ಕ್ರಮವಾಗಿ 6 ಮತ್ತು 8 ಚಾನೆಲ್ಗಳನ್ನು ಬೆಂಬಲಿಸುವ 2 ಚಾನೆಲ್ಗಳ ಎಡಿಸಿ 0 ಮತ್ತು ಎಡಿಸಿ 1 ಇವೆ ಎ ಡಿ ಪರಿವರ್ತನೆ ಪೂರ್ಣಗೊಂಡ ನಂತರ ಅಡ್ಡಿಪಡಿಸುವ ಸಂಕೇತವನ್ನು ರಚಿಸಲಾಗುತ್ತದೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಯಂತ್ರಣ ರಿಜಿಸ್ಟರ್ ಇದೆ ಅದನ್ನು ಸೂಕ್ತವಾಗಿ ಪ್ರಾರಂಭಿಸಬೇಕು ಈಗ ನಾವು ಬಳಸಲಿರುವ ಬೋರ್ಡ್ ಬಗ್ಗೆ ಬಂದರೆ ARM ಕಾರ್ಟೆಕ್ಸ್ ಎಂ 4 ಮೈಕ್ರೊಕಂಟ್ರೋಲರ್ ಅನ್ನು ಆಧರಿಸಿದ ಎಸ್ಟಿಎಂ 32 ಈ ಮಂಡಳಿಯಲ್ಲಿ 3 ಬಿಲ್ಟ್ ಇನ್ 12 ಬಿಟ್ ಎ ಡಿ ಪರಿವರ್ತಕಗಳಿವೆ ಮತ್ತು ಅವುಗಳಲ್ಲಿ ಪ್ರತಿಯೊಂದೂ 19 ಚಾನಲ್ಗಳನ್ನು ಬೆಂಬಲಿಸುತ್ತದೆ ಅಂದರೆ ಅನಲಾಗ್ ಮಲ್ಟಿಪ್ಲೆಕ್ಸರ್ ಹಲವು ಒಳಹರಿವುಗಳನ್ನು ಹೊಂದಿದೆ ನಿಮ್ಮ ಉಲ್ಲೇಖವು 3 3 ವೋಲ್ಟ್ ಆಗಿದ್ದರೆ 12 ಬಿಟ್ಗೆ ನಿಮ್ಮ ಹಂತದ ಗಾತ್ರವು ತುಂಬಾ ಚಿಕ್ಕದಾಗಿರುತ್ತದೆ ಆದ್ದರಿಂದ ನಿಮ್ಮ ನಿಖರತೆಯು 0 8 ಮಿಲಿವೋಲ್ಟ್ಗಳು ಹೆಚ್ಚಿರುತ್ತದೆ ಇನ್ಪುಟ್ ಔಟ್ ಪುಟ್ ಪಿನ್ಗಳಿಗೆ ಸಂಪರ್ಕ ಹೊಂದಿದ 16 ಬಾಹ್ಯ ಚಾನಲ್ಗಳಿವೆ ಮತ್ತು 16 ಚಾನೆಲ್ಗಳಲ್ಲಿ 6 ಅವುಗಳಲ್ಲಿ ಆರ್ಡುನೊ ಕನೆಕ್ಟರ್ ಪಿನ್ಗಳಲ್ಲಿ ಲಭ್ಯವಿದೆ ಇವುಗಳನ್ನು ಎ 0 ರಿಂದ ಎ 5 ಎಂದು ಕರೆಯಲಾಗುತ್ತದೆ ಮತ್ತು ಹೆಚ್ಚುವರಿಯಾಗಿ 3 ಆಂತರಿಕ ಚಾನಲ್ಗಳಿವೆ ಅದು ವ್ಯವಸ್ಥೆಯ ಆರೋಗ್ಯವನ್ನು ಪರೀಕ್ಷಿಸಲು ಉದ್ದೇಶಿಸಲಾಗಿದೆ ಈ 3 ಆಂತರಿಕ ಚಾನಲ್ಗಳು ಬ್ಯಾಟರಿಯ ವೋಲ್ಟೇಜ್ಗೆ ಸಂಪರ್ಕ ಹೊಂದಿವೆ ಬೋರ್ಡ್ ಬ್ಯಾಟರಿಯಲ್ಲಿ ಚಾಲನೆಯಾಗುತ್ತಿದ್ದರೆ ಬ್ಯಾಟರಿ ವೋಲ್ಟೇಜ್ ಎಂದರೇನು ಎಂದು ನೀವು ಓದಬಹುದು ನಂತರ ಕೆಲವು ಬೋರ್ಡ್ಗಳಲ್ಲಿ ತಾಪಮಾನ ಸಂವೇದಕದಲ್ಲಿ ಅಂತರ್ನಿರ್ಮಿತವಿದೆ ನೀವು ಬೋರ್ಡ್ನ ತಾಪಮಾನವನ್ನು ಸಹ ಓದಬಹುದು ಪ್ರಸ್ತುತ ಉಲ್ಲೇಖ ವೋಲ್ಟೇಜ್ ಏನೆಂದು ಓದಬಹುದು ಆದ್ದರಿಂದ ಈ ಎಲ್ಲಾ ಆಂತರಿಕ ವಿಷಯಗಳನ್ನು ನೀವು ಮೇಲ್ವಿಚಾರಣೆ ಮಾಡಬಹುದು ಇವುಗಳನ್ನು ಆಂತರಿಕ ಚಾನಲ್ಗಳು ಎಂದು ಕರೆಯಲಾಗುತ್ತದೆ ಈಗ ಮತ್ತೆ ಈ ಬೋರ್ಡ್ಗೆ ಹಿಂತಿರುಗಿ ಈ ಆರ್ಡುನೊ ಕನೆಕ್ಟರ್ನಲ್ಲಿ ನೀವು ನೋಡುತ್ತೀರಿ ಆರು ಅನಲಾಗ್ ಇನ್ಪುಟ್ ಲೈನ್ಗಳು ಇಲ್ಲಿ ಲಭ್ಯವಿದೆ ಆದರೆ ಹೆಚ್ಚಿನ ಸಂಖ್ಯೆಯ ಅನಲಾಗ್ ಇನ್ಪುಟ್ ಪಿನ್ಗಳನ್ನು ಬೆಂಬಲಿಸಲಾಗುತ್ತದೆ ನೀವು ಹೆಚ್ಚಿನದನ್ನು ಬಯಸಿದರೆ ನೀವು ಅವುಗಳನ್ನು ಈ ವಿಸ್ತರಣೆ ಪಿನ್ಗಳಿಂದ ಪ್ರವೇಶಿಸಬೇಕಾಗುತ್ತದೆ ಎಸ್ಟಿಎಂ 32 ವಿಸ್ತರಣೆ ಪಿನ್ಗಳಲ್ಲಿ ನೀವು ಎಲ್ಲಾ ಸಿಗ್ನಲ್ ಪಿನ್ಗಳಿಗೆ ಪ್ರವೇಶವನ್ನು ಹೊಂದಿದ್ದೀರಿ ಆದರೆ ಇಲ್ಲಿ ನೀವು ಆರ್ಡುನೊ ಹೊಂದಾಣಿಕೆಯ ಕನೆಕ್ಟರ್ ಪಿನ್ಗಳಿಗೆ ಮಾತ್ರ ಪ್ರವೇಶವನ್ನು ಹೊಂದಿದ್ದೀರಿ ನಾವು ತೋರಿಸುತ್ತಿರುವ ಪ್ರಯೋಗಗಳಲ್ಲಿ ನಿಮಗೆ ಎ ಡಿ ಪರಿವರ್ತಕ ಅಗತ್ಯವಿರುವಾಗ ನಾವು ಹೆಚ್ಚು ಚಾನಲ್ಗಳನ್ನು ಬಳಸುವುದಿಲ್ಲ ನಾವು ನೇರವಾಗಿ ಆರ್ಡುನೊ ಇನ್ಪುಟ್ ಕನೆಕ್ಟರ್ಗಳಿಗೆ ಸಂಪರ್ಕಿಸಬಹುದು ಅಂತಹ ಸಂದರ್ಭದಲ್ಲಿ ನಾವು ಪಿನ್ ಸಂಖ್ಯೆಗಳನ್ನು ಎ 0 ಎ 1 ಎ 2 ಎ 3 ಎ 4 ಎ 5 ಎಂದು ಉಲ್ಲೇಖಿಸಬಹುದು ನಾವು ಪಿನ್ ಸಂಖ್ಯೆಗಳನ್ನು ಸಹ ನೀಡಬಹುದು ಇವು 1 2 3 4 5 6 7 8 9 10 11 12 ನಾವು ಅವರನ್ನು ಪಿ 12 ಎಂದು ಹೇಳುತ್ತೇವೆ ಆದ್ದರಿಂದ ನೀವು ಅವುಗಳನ್ನು ಹೆಸರಿನಿಂದ ಕರೆಯಬಹುದು ಅಥವಾ ನೀವು ಪಿನ್ ಸಂಖ್ಯೆಯಿಂದ ಕರೆಯಬಹುದು ನೀವು ಪ್ರೋಗ್ರಾಂ ಅನ್ನು ಬರೆಯುವಾಗ ಆ ಹೆಸರುಗಳಲ್ಲಿ ಯಾವುದನ್ನಾದರೂ ನೀವು ಬಯಸಿದಂತೆ ಬಳಸಬಹುದು ಇದರೊಂದಿಗೆ ನಾವು ಎ ಡಿ ಪರಿವರ್ತನೆ ಕುರಿತು ಈ ಚರ್ಚೆಯ ಅಂತ್ಯಕ್ಕೆ ಬರುತ್ತೇವೆ ಈ ಮೊದಲು ನಾವು ಡಿ ಎ ಪರಿವರ್ತನೆಯನ್ನು ನೋಡಿದ್ದೇವೆ ಮುಂದಿನ ಉಪನ್ಯಾಸಗಳಲ್ಲಿ ಎಂಬೆಡೆಡ್ ಸಿಸ್ಟಮ್ ಅಪ್ಲಿಕೇಶನ್ಗಳಲ್ಲಿ ಬಹಳ ಮುಖ್ಯವಾದ ಕೆಲವು ಸಾಮಾನ್ಯ ಸಂವೇದಕಗಳು ಮತ್ತು ಆಕ್ಯೂವೇಟರ್ಗಳ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಮತ್ತು ಅವುಗಳಲ್ಲಿ ಹಲವು ನಾವು ನಿಜವಾಗಿಯೂ ಹ್ಯಾಂಡ್ಸ್ ಆನ್ ಸೆಷನ್ಗಳ ಮೂಲಕ ಪ್ರದರ್ಶಿಸುತ್ತಿದ್ದೇವೆ ಅವುಗಳನ್ನು ಬಳಸುವ ಮೊದಲು ಸಂವೇದಕಗಳು ಯಾವುವು ಅವು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಮೈಕ್ರೊಕಂಟ್ರೋಲರ್ನೊಂದಿಗೆ ಅವುಗಳನ್ನು ಹೇಗೆ ಸಂಪರ್ಕಿಸಬಹುದು ಎಂಬುದರ ಕುರಿತು ಕೆಲವು ಮೂಲಭೂತ ಆಲೋಚನೆಗಳನ್ನು ತಿಳಿದುಕೊಳ್ಳುವುದು ಯಾವಾಗಲೂ ಒಳ್ಳೆಯದು ಈ ಚರ್ಚೆಗಳು ನಮ್ಮ ಮುಂದಿನ ಉಪನ್ಯಾಸಗಳಲ್ಲಿ ಮುಂದುವರಿಯಲಿವೆ ಧನ್ಯವಾದಗಳು